ನಾವು ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿಯನ್ನು ನೋಡಿದ್ದೇವೆ ಮತ್ತು ನಾವು ಸರಳವಾದ ವೇಳಾಪಟ್ಟಿಗಳೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು ವಿವಿಧ ರೀತಿಯ ವೇಳಾಪಟ್ಟಿಗಳನ್ನು ಬಳಸುವ ಅತ್ಯಾಧುನಿಕತೆಯನ್ನು ಅವಲಂಬಿಸಿ ಹೆಚ್ಚು ಅತ್ಯಾಧುನಿಕ ಕಾರ್ಯಗಳ ವೇಳಾಪಟ್ಟಿಗಳು ಮತ್ತು ವಿಭಿನ್ನ ಕಾರ್ಯಾಚರಣಾ ವ್ಯವಸ್ಥೆಗಳನ್ನು ಚರ್ಚಿಸುತ್ತೇವೆ ಮತ್ತು ಗಡಿಯಾರ ಚಾಲಿತ ವೇಳಾಪಟ್ಟಿಗಳು ಸರಳ ವೇಳಾಪಟ್ಟಿ ಎಂದು ನಾವು ಹೇಳಿದ್ದೇವೆ ಕೊನೆಯ ಉಪನ್ಯಾಸದಲ್ಲಿ ನಾವು ಸರಳ ಆವರ್ತಕ ಅಧಿಕಾರಿಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ನಾವು ಟೇಬಲ್ ಚಾಲಿತ ವೇಳಾಪಟ್ಟಿಯನ್ನು ನೋಡಿದೆವು ಮತ್ತು ನಂತರ ನಾವು ಆವರ್ತಕ ವೇಳಾಪಟ್ಟಿಯನ್ನು ಪ್ರಾರಂಭಿಸಿದ್ದೇವೆ ಟೇಬಲ್ ಚಾಲಿತ ವೇಳಾಪಟ್ಟಿಯಲ್ಲಿ ಆಪರೇಟಿಂಗ್ ಸಿಸ್ಟಮ್ ಕಾರ್ಯಗಳ ಕೋಷ್ಟಕವನ್ನು ಮತ್ತು ಅವುಗಳ ಕಾರ್ಯಗತಗೊಳಿಸುವ ಸಮಯವನ್ನು ನಿರ್ವಹಿಸುತ್ತದೆ ಮತ್ತು ಅದು ಪ್ರತಿ ಬಾರಿಯೂ ಟೈಮರ್ ಅನ್ನು ಹೊಂದಿಸುತ್ತದೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಟೇಬಲ್ ಚಾಲಿತ ವೇಳಾಪಟ್ಟಿ ಎಂದರೆ ಟೈಮರ್ಗಳ ಸೆಟ್ಟಿಂಗ್ ಒಂದು ಸೆಟ್ ಟೈಮರ್ಗಳು ಮತ್ತು ಸಂಖ್ಯೆಯ ಬಾರಿ ಅಗತ್ಯವಿರುತ್ತದೆ ಮತ್ತು ಇದು ಒಂದು ಪ್ರಮುಖ ಓವರ್ಹೆಡ್ ಆಗಿದೆ ಏಕೆಂದರೆ ಸರಳ ಆಪರೇಟಿಂಗ್ ಸಿಸ್ಟಂನಲ್ಲಿ ಪ್ರತಿ ಶೆಡ್ಯೂಲರ್ executionನೆಗೆ ಕೇವಲ ಒಂದು ಮಿಲಿಸೆಕೆಂಡ್ ಅಥವಾ ಅದಕ್ಕಿಂತ ಕಡಿಮೆ ಅಗತ್ಯವಿರುತ್ತದೆ ವೇಳಾಪಟ್ಟಿಯನ್ನು ಕಾರ್ಯಗತಗೊಳಿಸುವ ಪ್ರತಿಯೊಂದು ನಿದರ್ಶನ ವೇಳಾಪಟ್ಟಿ ಅಂಕಗಳು ಸೈಕ್ಲಿಕ್ ವೇಳಾಪಟ್ಟಿಗಳು ಈ ಸಮಸ್ಯೆಯನ್ನು ನಿವಾರಿಸುತ್ತಾರೆ ಮತ್ತು ಬಹು ದರ ಕಾರ್ಯಗಳನ್ನು ಅವರು ನಿಭಾಯಿಸಬಲ್ಲರು ವಿಭಿನ್ನ ಸಮಯದ ಅವಧಿಯಲ್ಲಿ ಕಾರ್ಯಗತಗೊಳಿಸುವ ಅಗತ್ಯವಿರುವ ಕಾರ್ಯಗಳು ಮತ್ತು ಪರಿಣಾಮಕಾರಿಯಾಗಿ ಅವರಿಗೆ ಆವರ್ತಕ ಆವರ್ತಕ ಟೈಮರ್ ಅನ್ನು ಮಾತ್ರ ಹೊಂದಿಸುವ ಅಗತ್ಯವಿರುತ್ತದೆ ಎಂಬ ಅರ್ಥದಲ್ಲಿ ಇವುಗಳು ಹೆಚ್ಚು ಅತ್ಯಾಧುನಿಕವಾಗಿವೆ ಎಂದು ನಾವು ಹೇಳಿದ್ದೇವೆ ಸಿಸ್ಟಮ್ ಪ್ರಾರಂಭದ ಸಮಯದಲ್ಲಿ ಒಮ್ಮೆ ಆದರೆ ಟೇಬಲ್ ಚಾಲಿತ ಶೆಡ್ಯೂಲರ್ ಅಥವಾ ಸರಳ ಸೈಕ್ಲಿಕ್ ಎಕ್ಸಿಕ್ಯೂಟಿವ್ಗೆ ಹೋಲಿಸಿದರೆ ಸೈಕ್ಲಿಕ್ ಶೆಡ್ಯೂಲರ್ಗಾಗಿ ವೇಳಾಪಟ್ಟಿಯನ್ನು ಹೊಂದಿಸುವುದು ಕ್ಷುಲ್ಲಕವಾಗಿದೆ ಮತ್ತು ವಿಭಿನ್ನ ಅವಧಿಗಳೊಂದಿಗೆ n ಕಾರ್ಯಗಳು ಇದ್ದಲ್ಲಿ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸುವ ಅವಧಿ ಎಂದು ನಾವು ಹೇಳಿದ್ದೇವೆ ಅವರ ಅವಧಿಗಳ LCM ನಿಂದ ನೀಡಲಾಗಿದೆ ಈ ಸಮಯದಲ್ಲಿ ಕೆಲವು ಕಾರ್ಯಗಳ ಎಲ್ಸಿಎಂ ಅನೇಕ ಬಾರಿ ಪುನರಾವರ್ತಿಸಬಹುದು ಮತ್ತು ಕೆಲವು ಕಾರ್ಯಗಳು ಒಮ್ಮೆ ಮಾತ್ರ ಸಂಭವಿಸಬಹುದು ಈ ಅವಧಿಯ ಈ LCM ಅನ್ನು ಹೈಪರ್ ಅವಧಿ ಅಥವಾ ಪ್ರಮುಖ ಚಕ್ರ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಪ್ರಮುಖ ಚಕ್ರವನ್ನು ಚೌಕಟ್ಟುಗಳು ಸಮಾನ ಗಾತ್ರದ ಚೌಕಟ್ಟುಗಳಾಗಿ ವಿಂಗಡಿಸಲಾಗಿದೆ ಆವರ್ತಕ ಟೈಮರ್ ಈ ಫ್ರೇಮ್ ಗಡಿಗಳಲ್ಲಿ ಅಡಚಣೆಯನ್ನು ನೀಡಲು ಹೊಂದಿಸಲಾಗಿದೆ ಮತ್ತು ಪ್ರತಿ ಬಾರಿ ಆವರ್ತಕ ಟೈಮರ್ ಅಡಚಣೆ ಬಂದಾಗ ಈ ವೇಳಾಪಟ್ಟಿ ಚಾಲನೆಯಾಗುತ್ತದೆ ಮತ್ತು ವೇಳಾಪಟ್ಟಿ ಕೋಷ್ಟಕವನ್ನು ಸಮಾಲೋಚಿಸುವ ಮೂಲಕ ಕಾರ್ಯಗತಗೊಳಿಸಲು ಮುಂದಿನ ಕಾರ್ಯವನ್ನು ನಿರ್ಧರಿಸುತ್ತದೆ ಫ್ರೇಮ್ ಅನ್ನು ಹೊಂದಿಸುವುದು ಮತ್ತು ಕಾರ್ಯಗಳನ್ನು ಫ್ರೇಮ್ಗಳಿಗೆ ನಿಯೋಜಿಸುವುದು ಈ ಚಕ್ರದ ವೇಳಾಪಟ್ಟಿಯಲ್ಲಿ ಪ್ರಮುಖ ಸವಾಲಾಗಿದೆ ಈಗ ಈ ಫ್ರೇಮ್ಗಳನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಫ್ರೇಮ್ ಅವಧಿ ಮತ್ತು ಫ್ರೇಮ್ಗಳಿಗೆ ನಿಯೋಜಿಸಲಾದ ಕಾರ್ಯಗಳನ್ನು ಚರ್ಚಿಸಲು ಮುಂದುವರಿಯೋಣ ಮುಖ ಚಕ್ರದಲ್ಲಿ ಕಾರ್ಯಗಳನ್ನು ಚೌಕಟ್ಟುಗಳಿಗೆ ನಿಗದಿಪಡಿಸಲಾಗಿದೆ ಈ ಮೊದಲ ಫ್ರೇಮ್ಗೆ ಈ ಹಸಿರು ಕಾರ್ಯ ಕೆಂಪು ಬಣ್ಣದಿಂದ ಎರಡನೆಯದು ಹಳದಿ ಬಣ್ಣದಿಂದ ಮೂರನೆಯದು ಮತ್ತು ಮುಂದಿನ ಪ್ರಮುಖ ಚಕ್ರದಲ್ಲಿ ಅವುಗಳನ್ನು ಒಂದೇ ರೀತಿ ಪುನರಾವರ್ತಿಸಲಾಗುತ್ತದೆ ಎಂದು ಭಾವಿಸೋಣ ಮೂಲಭೂತವಾಗಿ ಕೆಲವು ಪ್ರಮುಖ ಫ್ರೇಮ್ಗಳನ್ನು ಹೊಂದಿರುವ ಒಂದು ಪ್ರಮುಖ ಚಕ್ರದ ಆವರ್ತಕ ವೇಳಾಪಟ್ಟಿ ಅಂಗಡಿಗಳ ವೇಳಾಪಟ್ಟಿ 12 ಫ್ರೇಮ್ಗಳು ಮತ್ತು ನಂತರ ನಿಗದಿತ ಕೋಷ್ಟಕವು ಒಂದು ನಮೂದನ್ನು ಹೊಂದಿರುತ್ತದೆ 12 ನಮೂದುಗಳು ಮತ್ತು ಪ್ರತಿ ನಮೂದು ಯಾವ ಕಾರ್ಯವನ್ನು ಅಥವಾ ಯಾವ ಪ್ರೋಗ್ರಾಂ ಅನ್ನು ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬುದನ್ನು ಗುರುತಿಸುತ್ತದೆ ಮತ್ತು ಈ ಸರಳ ವೇಳಾಪಟ್ಟಿಗಳಲ್ಲಿನ ಮೂಲ ಕಾರ್ಯಕ್ರಮಗಳು ಪ್ರೋಗ್ರಾಂ 1 ಪ್ರೋಗ್ರಾಂ 2 ಮುಂದಿನ ಇತ್ಯಾದಿಗಳನ್ನು ಚಲಾಯಿಸಬೇಕು ಪ್ರಮುಖ ಚಕ್ರವನ್ನು ಕಾರ್ಯ ಅವಧಿಗಳ ಎಲ್ಸಿಎಂ ನಿರ್ಧರಿಸುತ್ತದೆ ಮತ್ತು ಕಾರ್ಯಗಳು ಅನಿಯಂತ್ರಿತ ಹಂತಗಳಾಗಿದ್ದರೂ ಸಹ ಇನ್ನೂ ಆವರ್ತಕ ವೇಳಾಪಟ್ಟಿಯನ್ನು ಇದನ್ನು ನಿರ್ವಹಿಸಬಹುದು ಏಕೆಂದರೆ ಹಂತದ ಸಮಯದವರೆಗೆ ಕೆಲವು ಆರಂಭಿಕ ಚಕ್ರಗಳಿಗೆ ಕಾರ್ಯಕ್ಕೆ ನಿಯೋಜಿಸಲಾದ ಫ್ರೇಮ್ ಬಳಕೆಯಾಗದೆ ಉಳಿಯುತ್ತದೆ ಹಂತ ಮುಗಿದ ನಂತರ ಕಾರ್ಯ ನಿದರ್ಶನಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ ಆದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ವಿಭಜಿಸದಿದ್ದರೆ ಎಲ್ಸಿಎಂ ಅವಿಭಾಜ್ಯ ಸಂಖ್ಯೆಯ ಚೌಕಟ್ಟುಗಳನ್ನು ಹೊಂದಿರುವುದರಿಂದ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಫ್ರೇಮ್ ಪ್ರಮುಖ ಚಕ್ರವನ್ನು ವಿಭಜಿಸುತ್ತದೆ ಅದು ಇಲ್ಲದಿದ್ದರೆ ಫ್ರೇಮ್ ಪ್ರಮುಖ ಚಕ್ರವನ್ನು ವಿಭಜಿಸುವುದಿಲ್ಲ ನಂತರ ನಾವು ಕೆಲವು ಫ್ರೇಮ್ಗಳನ್ನು ಹೊಂದಿದ್ದೇವೆ ಅದು ಪ್ರಮುಖ ಸೈಕಲ್ ಗಡಿಯಲ್ಲಿ ಪೂರ್ಣಗೊಳ್ಳುವುದಿಲ್ಲ ಮತ್ತು ಆದ್ದರಿಂದ ವೇಳಾಪಟ್ಟಿಯನ್ನು ಪ್ರಮುಖ ಚಕ್ರಕ್ಕಿಂತ ದೊಡ್ಡದಾಗಿ ಸಂಗ್ರಹಿಸಬೇಕಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ಅದು ಒಂದಾಗಿದೆ ಫ್ರೇಮ್ ಗಾತ್ರವನ್ನು ಹೊಂದಿಸುವ ಅವಶ್ಯಕತೆಗಳು ಅಂದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ವಿಭಜಿಸಬೇಕು ಇಲ್ಲದಿದ್ದರೆ ಕೋಷ್ಟಕದಲ್ಲಿ ಸಂಗ್ರಹಿಸಬೇಕಾದ ವೇಳಾಪಟ್ಟಿ ಉದ್ದವು ಹೆಚ್ಚು ದೊಡ್ಡದಾಗಿರುತ್ತದೆ ಒಂದು ವಿಶಿಷ್ಟವಾದ ಅಪ್ಲಿಕೇಶನ್ನಲ್ಲಿ ಸಣ್ಣ ಚಕ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸುವ ಚೌಕಟ್ಟುಗಳು ಎಂದು ನಾವು can ಹಿಸಬಹುದು ಮತ್ತು ಆವರ್ತಕ ಸಮಯದಿಂದ ಉತ್ಪತ್ತಿಯಾಗುವ ಅಡಚಣೆಗಳಿಂದ ಫ್ರೇಮ್ ಗಡಿಗಳನ್ನು ಗುರುತಿಸಲಾಗುತ್ತದೆ ಕಾರ್ಯದ ಅವಧಿಗಳಲ್ಲಿ ಉತ್ತಮವಾಗಿ ನಿರ್ಧರಿಸುವ ಪ್ರಮುಖ ಚಕ್ರವೆಂದರೆ ಕಾರ್ಯ ಅವಧಿಗಳ ಎಲ್ಸಿಎಂ ಮತ್ತು ನಂತರ ಅದನ್ನು n ಸಂಖ್ಯೆಯ ಫ್ರೇಮ್ಗಳಾಗಿ ವಿಂಗಡಿಸಲಾಗಿದೆ ಎಲ್ಲಾ ಫ್ರೇಮ್ಗಳು ಸಮಾನವಾಗಿ ಸಮಾನ ಗಾತ್ರದ್ದಾಗಿರುತ್ತವೆ ಮತ್ತು ನಂತರ ಆವರ್ತಕ ವೇಳಾಪಟ್ಟಿ ಪ್ರತಿಯೊಂದಕ್ಕೂ ಅಡ್ಡಿಪಡಿಸುವಂತೆ ಹೊಂದಿಸಲಾಗಿದೆ ಫ್ರೇಮ್ ಉದ್ದ ಆವರ್ತಕ ಟೈಮರ್ನಿಂದ ಅಡಚಣೆ ಬಂದ ತಕ್ಷಣ ಆವರ್ತಕ ವೇಳಾಪಟ್ಟಿಗಳು ಚಾಲನೆಯಾಗಲು ಪ್ರಾರಂಭಿಸುತ್ತವೆ ವೇಳಾಪಟ್ಟಿ ಕೋಷ್ಟಕವನ್ನು ಸಮಾಲೋಚಿಸುತ್ತವೆ ಮತ್ತು ಕೋಷ್ಟಕದಲ್ಲಿ ಉಲ್ಲೇಖಿಸಲಾದ ಅನುಗುಣವಾದ ಕಾರ್ಯವನ್ನು ನಿರ್ವಹಿಸುತ್ತವೆ ಮತ್ತು ಮುಂಚಿನ ಕೆಲಸವನ್ನು ಪೂರ್ಣಗೊಳಿಸಿ ನಿಷ್ಫಲವಾಗಿ ಹಿಂದಿರುಗಿಸುತ್ತದೆ ಮತ್ತು ನಂತರ ಮುಂದಿನ ಫ್ರೇಮ್ ಗಡಿಯು ಆವರ್ತಕ ಟೈಮರ್ನಿಂದ ಅಡಚಣೆಯಿಂದ ಉಂಟಾಗುತ್ತದೆ ಆವರ್ತಕ ವೇಳಾಪಟ್ಟಿ ಸಕ್ರಿಯಗೊಳ್ಳುತ್ತದೆ ವೇಳಾಪಟ್ಟಿ ಕೋಷ್ಟಕವನ್ನು ಸಂಪರ್ಕಿಸುತ್ತದೆ ಮುಂದಿನದನ್ನು ಚಲಾಯಿಸುವ ಕಾರ್ಯವನ್ನು ಕಂಡುಕೊಳ್ಳುತ್ತದೆ ಅದು ಈ ಸಂದರ್ಭದಲ್ಲಿ p4 ಆಗಿರುತ್ತದೆ ಮತ್ತು ನಂತರ executionಯನ್ನು ಪ್ರಾರಂಭಿಸುತ್ತದೆ ಇದು ಮುಂಚೆಯೇ ಪೂರ್ಣಗೊಳ್ಳುತ್ತದೆ ಮತ್ತು ನಂತರ ಮುಂದಿನ ಫ್ರೇಮ್ ಇಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಪ್ರಮುಖ ಚಕ್ರದ ನಂತರ ಈ ವೇಳಾಪಟ್ಟಿಯನ್ನು ಪುನರಾವರ್ತಿಸಲಾಗುತ್ತದೆ ಮತ್ತು ಇಲ್ಲಿ ನೋಡಿ ಕೆಂಪು ರೇಖೆಯ ಈ ಸಣ್ಣ ಉದ್ದವು ಕಾರ್ಯಯೋಜನೆಯ ಸಮಯವನ್ನು ಹೋಲಿಸಿದರೆ ಕಾರ್ಯಯೋಜನೆಯ ಕಾರ್ಯಗತಗೊಳಿಸುವಿಕೆಯ ಕಾರ್ಯಗತಗೊಳಿಸುವ ಸಮಯವನ್ನು ಸೂಚಿಸುತ್ತದೆ ಇವು ದಕ್ಷ ವೇಳಾಪಟ್ಟಿ ಪ್ರತಿ ವೇಳಾಪಟ್ಟಿಯಲ್ಲಿ ಅಗತ್ಯವಿರುವ ಕೆಲಸವು ಚಿಕ್ಕದಾಗಿದೆ ಅಡಚಣೆ ಸಂಭವಿಸಿದ ತಕ್ಷಣ ವೇಳಾಪಟ್ಟಿ ಕೋಷ್ಟಕವನ್ನು ಸಂಪರ್ಕಿಸಿ ಮತ್ತು ಅನುಗುಣವಾದ ಕಾರ್ಯದ ಕಾರ್ಯಗತಗೊಳಿಸಲು ಪ್ರಾರಂಭಿಸಿ ಯಾವುದೇ ಚಟುವಟಿಕೆ ಇಲ್ಲ ಟೈಮರ್ ಸೆಟ್ಟಿಂಗ್ ಇಲ್ಲ ಏಕೆಂದರೆ ಅದು ಆವರ್ತಕ ಟೈಮರ್ ಆಗಿದೆ ಸಿಸ್ಟಮ್ ಪ್ರಾರಂಭದ ಸಮಯದಲ್ಲಿ ಇದನ್ನು ಒಮ್ಮೆ ಹೊಂದಿಸಲಾಗಿದೆ ವಿಶಿಷ್ಟ ವೇಳಾಪಟ್ಟಿ ಕೋಷ್ಟಕವು ವಿಭಿನ್ನ ಚೌಕಟ್ಟುಗಳು ಮತ್ತು ಕಾರ್ಯಗತಗೊಳಿಸಬೇಕಾದ ಕಾರ್ಯಗಳಂತೆ ಕಾಣುತ್ತದೆ ಸಹಜವಾಗಿ ನಮ್ಮ ತಿಳುವಳಿಕೆಗಾಗಿ ನಾವು ಇದನ್ನು ತೋರಿಸಿದ್ದೇವೆ ಆದರೆ ನಂತರ ನಿಜವಾದ ಕಾರ್ಯ ಕೋಷ್ಟಕದಲ್ಲಿ ನಾವು ಫ್ರೇಮ್ ಸಂಖ್ಯೆ ಇತ್ಯಾದಿಗಳನ್ನು ಬರೆಯಬೇಕಾಗಿಲ್ಲ ಯಾವ ಕಾರ್ಯವನ್ನು ಕಾರ್ಯಗತಗೊಳಿಸಬೇಕು ಎಂಬ ಅನುಕ್ರಮವನ್ನು ನಾವು ಸಂಗ್ರಹಿಸುತ್ತೇವೆ ಕಾರ್ಯಗತಗೊಳಿಸಬೇಕಾದ ಪ್ರೋಗ್ರಾಂಗಳ ಕಾರ್ಯಗತಗೊಳಿಸುವಿಕೆಗಳ ಹೆಸರು ಮತ್ತು ಈ ಶ್ರೇಣಿಯಲ್ಲಿನ ವೇಳಾಪಟ್ಟಿ ಸೂಚ್ಯಂಕಗಳು ಮತ್ತು ಕಾರ್ಯಗಳ ವೆಕ್ಟರ್ ಮತ್ತು ನಂತರ ಪ್ರಸ್ತುತವನ್ನು ಕಂಡುಹಿಡಿಯಿರಿ executionಯನ್ನು ಪ್ರಾರಂಭಿಸುತ್ತದೆ ಮತ್ತು ಟೇಬಲ್ಗೆ ಪ್ರವೇಶವನ್ನು ಹೆಚ್ಚಿಸುತ್ತದೆ ಆವರ್ತಕ ವೇಳಾಪಟ್ಟಿಯನ್ನು ಬಳಸುವಲ್ಲಿ ಒಂದು ತೊಡಕು ವೇಳಾಪಟ್ಟಿಯನ್ನು ನಿರ್ಮಿಸುತ್ತಿದೆ ಎಂದು ನಾವು ಈಗಾಗಲೇ ಉಲ್ಲೇಖಿಸಿದ್ದೇವೆ ಇಲ್ಲಿ ಎರಡು ಪ್ರಮುಖ ಅಂಶಗಳು ಫ್ರೇಮ್ ಅವಧಿಯನ್ನು ಹೇಗೆ ಸರಿಪಡಿಸುವುದು ಎರಡನೆಯದು ಫ್ರೇಮ್ಗಳಿಗೆ ಕಾರ್ಯಗಳನ್ನು ನಿಯೋಜಿಸುವುದು ಈ ಎರಡೂ ಕ್ರಿಯೆಗಳನ್ನು ಮಾಡಿದ ನಂತರ ನಾವು ಚೌಕಟ್ಟುಗಳು ಮತ್ತು ಕಾರ್ಯಗಳನ್ನು ಹೊಂದಿರುವ ವೇಳಾಪಟ್ಟಿ ಕೋಷ್ಟಕವನ್ನು ಹೊಂದಿರುತ್ತೇವೆ ವೇಳಾಪಟ್ಟಿ ಕೋಷ್ಟಕವನ್ನು ಅಭಿವೃದ್ಧಿಪಡಿಸುವ ಸಮಗ್ರತೆಯನ್ನು ನೋಡೋಣ ವೇಳಾಪಟ್ಟಿಯನ್ನು ಅಭಿವೃದ್ಧಿಪಡಿಸಲು ನಾವು ಮಾಡಬೇಕಾದ ಹಂತಗಳು ಫ್ರೇಮ್ ಗಾತ್ರವನ್ನು ಆರಿಸುವುದು ಮೊದಲನೆಯದು ಮತ್ತು ನಂತರ ಸ್ವೀಕಾರಾರ್ಹ ಫ್ರೇಮ್ ಗಾತ್ರವನ್ನು ಪಡೆಯುವ ಮೊದಲ ಪ್ರಯತ್ನದಲ್ಲಿ ನಾವು ಯಾವಾಗಲೂ ಯಶಸ್ವಿಯಾಗದಿರಬಹುದು ನಾವು ಸ್ವೀಕಾರಾರ್ಹ ಫ್ರೇಮ್ ಗಾತ್ರವನ್ನು ಪಡೆದರೆ ಕೆಲಸವು ಸುಲಭವಾಗಿದೆ ಮುಂದಿನ ಹಂತವು ಉದ್ಯೋಗಗಳನ್ನು ಫ್ರೇಮ್ಗಳಲ್ಲಿ ಇಡುವುದು ಆದರೆ ಆಗಾಗ್ಗೆ ಯಾವುದೇ ಫ್ರೇಮ್ ಗಾತ್ರವು ಸೂಕ್ತವಲ್ಲ ನಾವು ಕೆಲವು ಉದ್ಯೋಗಗಳನ್ನು ಸಣ್ಣ ಉದ್ಯೋಗಗಳಾಗಿ ವಿಂಗಡಿಸಬೇಕಾಗಿದೆ ಏಕೆಂದರೆ ನಾವು ಉದಾಹರಣೆಗಳ ಮೂಲಕ ನೋಡುತ್ತೇವೆ ಮತ್ತು ವಿಧಾನವೆಂದರೆ ದೊಡ್ಡ execution ಸಮಯವನ್ನು ತೆಗೆದುಕೊಳ್ಳುವ ಉದ್ಯೋಗಗಳು ಅವರು ಅಪರಾಧಿಗಳು ಎಂದು ಕಂಡುಹಿಡಿಯುವಲ್ಲಿ ಅಡ್ಡಿಯಾಗುತ್ತದೆ ಸರಿಯಾದ ಫ್ರೇಮ್ ಗಾತ್ರ ಇವು ವೇಳಾಪಟ್ಟಿಯನ್ನು ಹೊಂದಿಸಲು ಕಷ್ಟವಾಗುತ್ತವೆ ಮತ್ತು ಸರಿಯಾದ ಫ್ರೇಮ್ ಗಾತ್ರವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗದಿರಬಹುದು ಮತ್ತು ಇವು ಸರಳ ವೇಳಾಪಟ್ಟಿಗಳು ಎಂಬುದನ್ನು ನೆನಪಿಡಿ ಇವು ಪೂರ್ವಭಾವಿಯಾಗಿಲ್ಲ ಅವರು ಪ್ರತಿ ಫ್ರೇಮ್ನಲ್ಲಿ ಒಂದು ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತಾರೆ ಮತ್ತು ಕೆಲವು ಹೆಚ್ಚಿನ ಆದ್ಯತೆಯ ಕಾರ್ಯವು ಉದ್ಭವಿಸಬಹುದು ಮತ್ತು ನಂತರ ನಾವು ಕೆಲವು ಕಾರ್ಯಗಳನ್ನು ಪೂರ್ವಭಾವಿಯಾಗಿ ಮಾಡಬೇಕಾಗಿದೆ ಏನೂ ಇಲ್ಲ ನಾವು ಇಲ್ಲಿ ಸರಳ ಕೋಷ್ಟಕವನ್ನು ಹೊಂದಿದ್ದೇವೆ ಮತ್ತು ಫ್ರೇಮ್ ಗಡಿಗಳಿಗೆ ಅನುಗುಣವಾದ ಅಡಚಣೆಗಳು ಮತ್ತು ಆವರ್ತಕ ಕಾರ್ಯನಿರ್ವಾಹಕನು ವೇಳಾಪಟ್ಟಿ ಕೋಷ್ಟಕವನ್ನು ಸಮಾಲೋಚಿಸಿ ಅನುಗುಣವಾದ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತಾನೆ ಉದಾಹರಣೆಗೆ ನಾವು ಎ ಬಿ ಸಿ ಡಿ ಎಂಬ ನಾಲ್ಕು ಕಾರ್ಯಗಳನ್ನು ಹೊಂದಿದ್ದೇವೆ ಮತ್ತು ಪ್ರತಿ ಕೆಲಸದ ಕಾರ್ಯವನ್ನು ಅಗತ್ಯವಿರುವ ಲೆಕ್ಕಾಚಾರದ ಸಮಯದಿಂದ ವ್ಯಾಖ್ಯಾನಿಸಲಾಗುತ್ತದೆ ಎ ಗೆ 1 ಮಿಲಿಸೆಕೆಂಡ್ ಬಿ ಗೆ 3 ಮಿಲಿಸೆಕೆಂಡುಗಳು ಸಿ ಗೆ 2 ಮತ್ತು ಡಿ ಗೆ 8 ಮಿಲಿಸೆಕೆಂಡುಗಳು ಬೇಕಾಗುತ್ತವೆ ಅವಧಿ ಮೊದಲ ಎರಡಕ್ಕೆ 10 ಮುಂದಿನ ಎರಡಕ್ಕೆ 20 ಮತ್ತು ಗಡುವು ಅವಧಿಯಂತೆಯೇ ಇರುತ್ತದೆ ಮುಂದಿನ ನಿದರ್ಶನಕ್ಕೆ ಮೊದಲು ಈ ಕಾರ್ಯಕ್ಕಾಗಿ ಮುಂದಿನ ಕೆಲಸವು ಬರುತ್ತದೆ ಕಾರ್ಯವು ಕಾರ್ಯಗತಗೊಳಿಸಬೇಕು ಡಿ ಒಂದು ದೊಡ್ಡ ಕಾರ್ಯವಾಗಿದೆ ಮತ್ತು ನಾವು ಇದೀಗ 2 ಮತ್ತು 6 ಆಗಿ ವಿಂಗಡಿಸುತ್ತೇವೆ ಇಲ್ಲಿ ಪ್ರಮುಖ ಚಕ್ರವು 20 ಆಗಿದೆ ಇದು ಈ ನಾಲ್ಕು ಉದ್ಯೋಗಗಳ ಅವಧಿಯ 20 ಮಿಲಿಸೆಕೆಂಡುಗಳು ಮತ್ತು ನಾವು ಫ್ರೇಮ್ ಗಾತ್ರವನ್ನು ಆಯ್ಕೆ ಮಾಡಲು ಬಯಸುತ್ತೇವೆ ಎಂದು ಭಾವಿಸೋಣ ಪ್ರತಿ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕು ಮತ್ತು ಆದ್ದರಿಂದ ನಾವು ಟೇಬಲ್ ಆಯ್ಕೆ ಮಾಡಲು ನಿರ್ಧರಿಸುತ್ತೇವೆ ಆದರೆ ಏಕೆ 2 ಅಥವಾ 5 ಅಲ್ಲ ನಾವು ಮುಂದುವರಿಯುತ್ತಿದ್ದಂತೆ ಪ್ರತಿಯೊಂದು ಫ್ರೇಮ್ಗೂ ಯಾವುದೇ ಕೆಲಸಕ್ಕೆ ಅವಕಾಶವಿರಬೇಕು ಎಂದು ನಾವು ನೋಡುತ್ತೇವೆ ಯಾವುದೇ ಕೆಲಸವು ಒಂದು ಫ್ರೇಮ್ಗಳಲ್ಲಿ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ ಸಂಭವನೀಯ ಫ್ರೇಮ್ ಗಾತ್ರಗಳು 1 2 5 10 ಮತ್ತು 20 ಮತ್ತು 1 2 5 ಅನ್ನು ಬಳಸಲಾಗುವುದಿಲ್ಲ ಏಕೆಂದರೆ ನಮಗೆ ಇಲ್ಲಿ 8 ಅಗತ್ಯವಿರುವ ಕೆಲಸವಿದೆ ಆದ್ದರಿಂದ ನಾವು 10 ಅನ್ನು ಆಯ್ಕೆ ಮಾಡಬಹುದು ಒಮ್ಮೆ ನಾವು ಇವುಗಳನ್ನು ವಿಭಿನ್ನ ಫ್ರೇಮ್ಗಳಲ್ಲಿ ಇರಿಸಬಹುದು ಎಂದು ಆಯ್ಕೆ ಮಾಡಿದ ನಂತರ ಹೆಚ್ಚಿನ ಒಳನೋಟಗಳನ್ನು ಚರ್ಚಿಸೋಣ ಈ ಸಂದರ್ಭದಲ್ಲಿ ಸೈಕ್ಲಿಂಗ್ ವೇಳಾಪಟ್ಟಿ ಫ್ರೇಮ್ ಚದರವಾಗಿಸಂಖ್ಯೆ ಆಗಿದ್ದರೆ ಅದು ಸರಳವಾಗಿರುತ್ತದೆ ನಂತರ ಎರಡು ಫ್ರೇಮ್ಗಳಿವೆ ನಾವು 10 ಅನ್ನು ಆರಿಸಿದರೆ ಅದು ಎ ಬಿ ಸಿ ಡಿ ಅನ್ನು ಚಲಿಸುತ್ತದೆ ಇಲ್ಲದಿದ್ದರೆ ಅದು ಎ ಬಿ ಡಿ ಅನ್ನು ಚಲಿಸುತ್ತದೆ ಮತ್ತು ನಂತರ ಫ್ರೇಮ್ ಸಂಖ್ಯೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಫ್ರೇಮ್ ಗಾತ್ರವನ್ನು ಆಯ್ಕೆಮಾಡುವಲ್ಲಿನ ನಿರ್ಬಂಧಗಳು ಈ ಕೆಳಗಿನಂತಿವೆ ಫ್ರೇಮ್ ಗಾತ್ರವು ಯಾವುದೇ ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿರಬೇಕು ಏಕೆಂದರೆ ಪ್ರತಿಯೊಂದು ಕಾರ್ಯವನ್ನು ಒಂದು ಫ್ರೇಮ್ಗೆ ನಿಯೋಜಿಸಬೇಕು ಮತ್ತು ಅದು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಫ್ರೇಮ್ನಲ್ಲಿ ಪೂರ್ಣಗೊಳಿಸಬೇಕು ಅದು ಫ್ರೇಮ್ ಗಾತ್ರದ ಮೇಲೆ ಕಡಿಮೆ ಬೌಂಡ್ ಅನ್ನು ಹೊಂದಿಸುತ್ತದೆ ಫ್ರೇಮ್ಗೆ ಕಡಿಮೆ ಬದ್ಧವಾಗಿರುವ ಕಾರ್ಯದ ಗರಿಷ್ಠ ಕಾರ್ಯಗತಗೊಳಿಸುವ ಸಮಯವು ಅದಕ್ಕಿಂತ ಚಿಕ್ಕದಾಗಿರಬಾರದು ಫ್ರೇಮ್ ಗಾತ್ರದಲ್ಲಿನ ಎರಡನೆಯ ನಿರ್ಬಂಧವೆಂದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರ ಅಥವಾ ಹೈಪರ್ ಅವಧಿಯನ್ನು ವಿಭಜಿಸಬೇಕು ಮತ್ತು ಮೂರನೆಯ ನಿರ್ಬಂಧವೆಂದರೆ ಒಂದು ಕಾರ್ಯದ ಬಿಡುಗಡೆಯ ಸಮಯ ಮತ್ತು ಕಾರ್ಯದ ಗಡುವಿನ ನಡುವೆ ಕನಿಷ್ಠ ಒಂದು ಫ್ರೇಮ್ ಇರಬೇಕು ಕಾರ್ಯವು ಮರುಕಳಿಸುವ ಸಮಯ ಬಿಡುಗಡೆಯ ಸಮಯ ಮತ್ತು ಗಡುವಿನ ನಡುವೆ ಕನಿಷ್ಠ ಒಂದು ಫ್ರೇಮ್ ಇರಬೇಕು ಇದು ಅವಶ್ಯಕವಾಗಿದೆ ಏಕೆಂದರೆ ಕಾರ್ಯವು ಕಾರ್ಯಕ್ಕೆ ಆಗಮಿಸಿದರೆ ಮತ್ತು ಕೆಲಸವು ಬಂದರೆ ಅಥವಾ ಫ್ರೇಮ್ ಗಡಿಯ ನಂತರ ಬಿಡುಗಡೆಯಾದರೆ ನಾವು ಅದನ್ನು ಆ ಫ್ರೇಮ್ಗೆ ನಿಯೋಜಿಸಲು ಸಾಧ್ಯವಿಲ್ಲ ಏಕೆಂದರೆ ಫ್ರೇಮ್ ಗಡಿಯಲ್ಲಿ ವೇಳಾಪಟ್ಟಿ ಕೆಲಸದ ಕಾರ್ಯಗತಗೊಳಿಸುವಿಕೆಯನ್ನು ಪ್ರಾರಂಭಿಸಬೇಕು ಫ್ರೇಮ್ ಗಡಿಯ ನಂತರ ಕೆಲಸವು ಬಂದರೆ ನಾವು ಈ ಫ್ರೇಮ್ನಲ್ಲಿ ಕೆಲಸದ ಪ್ರಾರಂಭವನ್ನು ಮತ್ತು ಗಡುವು ಎಲ್ಲೋ ಇಲ್ಲಿದ್ದರೆ ಅಥವಾ ಈ ಫ್ರೇಮ್ನೊಳಗೆ ಇದ್ದರೆ ಅದನ್ನು ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಆಗ ಆ ಕೆಲಸವು ಗಡುವಿನ ಮೊದಲು executionಯನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಅದು ನಮಗೆ ಕನಿಷ್ಠ ಒಂದು ಅಗತ್ಯವಿರುತ್ತದೆ ಒಂದು ಕಾರ್ಯದ ಬಿಡುಗಡೆಯ ನಡುವೆ ಅದು ಬಿಡುಗಡೆಯಾಗುವ ಸಮಯದಲ್ಲಿ ಮತ್ತು ಅದರ ಪೂರ್ಣಗೊಳ್ಳುವ ಸಮಯದ ಮೊದಲು ಯಾವುದೇ ಕಾರ್ಯದ ನಡುವೆ ಸ್ಪಷ್ಟವಾದ ಫ್ರೇಮ್ ಅಸ್ತಿತ್ವದಲ್ಲಿರಬೇಕು ಅಲ್ಲಿನ ಗಡುವು ಸ್ಪಷ್ಟ ಫ್ರೇಮ್ ಅಸ್ತಿತ್ವದಲ್ಲಿರಬೇಕು ಒಂದು ಫ್ರೇಮ್ನ ಅವಶ್ಯಕತೆ ಬಿಡುಗಡೆಯ ಸಮಯ ಮತ್ತು ಪೂರ್ಣಗೊಳಿಸುವ ಸಮಯದ ನಡುವೆ ಒಂದು ಸ್ಪಷ್ಟ ಫ್ರೇಮ್ ಅಸ್ತಿತ್ವದ ಬಗ್ಗೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು ಆದರೆ ಅದಕ್ಕೂ ಮೊದಲು ಮೊದಲನೆಯದು ಫ್ರೇಮ್ ಗಾತ್ರವು ಒಂದು ಪ್ರಮುಖ ವಿನ್ಯಾಸದ ನಿಯತಾಂಕವಾಗಿದೆ ಮತ್ತು ಫ್ರೇಮ್ ಗಾತ್ರವು ಪೂರೈಸಬೇಕಾದ ಮೂರು ನಿರ್ಬಂಧಗಳಿವೆ ಒಂದು ಅದು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕು ಎರಡನೆಯದು ಫ್ರೇಮ್ ಗಾತ್ರಕ್ಕಿಂತ ದೊಡ್ಡದಾಗಿರಬೇಕು ಅತಿದೊಡ್ಡ ಕೆಲಸದ ಗಾತ್ರ ಮೂರನೆಯದು ಪ್ರತಿ ಕಾರ್ಯದ ಬಿಡುಗಡೆ ಮತ್ತು ಅದಕ್ಕೆ ಅನುಗುಣವಾದ ಗಡುವಿನ ನಡುವೆ ಒಂದು ಫ್ರೇಮ್ ಇರಬೇಕು ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸುವುದು ಮೊದಲ ಎರಡು ಎರಡನೆಯದು ಫ್ರೇಮ್ ಅತಿದೊಡ್ಡ ಕಾರ್ಯ ಗಾತ್ರಕ್ಕಿಂತ ದೊಡ್ಡದಾಗಿರಬೇಕು ಎಂಬುದು ಸಹ ಸುಲಭ ಆದರೆ ಇದು ಮೂರನೆಯ ನಿರ್ಬಂಧವೆಂದರೆ ಅಲ್ಲಿರಬೇಕು ಕೆಲಸದ ಬಿಡುಗಡೆ ಮತ್ತು ಅದರ ಪೂರ್ಣಗೊಳಿಸುವಿಕೆಯ ನಡುವಿನ ಸ್ಪಷ್ಟ ಚೌಕಟ್ಟಾಗಿರಿ ಆದ್ದರಿಂದ ಕಾರ್ಯದ ಗಾತ್ರಕ್ಕಿಂತ ಎಫ್ ದೊಡ್ಡದಾಗಿರಬೇಕು ಇಲ್ಲದಿದ್ದರೆ ಅದನ್ನು ಚಲಾಯಿಸಲು ಸಂಕೀರ್ಣವಾಗುತ್ತದೆ ಏಕೆಂದರೆ ಪ್ರತಿ ಬಾರಿಯೂ ವೇಳಾಪಟ್ಟಿ ಆವರ್ತಕ ಟೈಮರ್ ಅಡಚಣೆಯಿಂದ ಎಚ್ಚರವಾದಾಗ ಅದು ಕೆಲವು ಕೆಲಸದ ಕಾರ್ಯಗತಗೊಳಿಸುವಿಕೆಯನ್ನು ಪ್ರಾರಂಭಿಸಬೇಕು ಮತ್ತು ಎಫ್ ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸುತ್ತದೆ ಇಲ್ಲದಿದ್ದರೆ ವೇಳಾಪಟ್ಟಿ ಟೇಬಲ್ ಆಗುತ್ತದೆ ದೊಡ್ಡದು ಕಾರ್ಯದ ಆಗಮನ ಮತ್ತು ಅದರ ಗಡುವು ಕನಿಷ್ಠ ಒಂದು ಪೂರ್ಣ ಚೌಕಟ್ಟಿನ ನಡುವೆ ಇರುವ ಮೂರನೆಯ ನಿರ್ಬಂಧವು ಅಸ್ತಿತ್ವದಲ್ಲಿರಬೇಕು ಇದು ಫ್ರೇಮ್ ಗಾತ್ರದ ಮೇಲೆ ಮೇಲಿನ ಬೌಂಡ್ ಅನ್ನು ಹೊಂದಿಸುತ್ತದೆ ನಾವು ಫ್ರೇಮ್ ಗಾತ್ರವನ್ನು ಆಯ್ಕೆಮಾಡುವಾಗ ಬಹು ಫ್ರೇಮ್ ಗಾತ್ರಗಳು ಸ್ವೀಕಾರಾರ್ಹವೆಂದು ನಾವು ಕಂಡುಕೊಳ್ಳಬಹುದು ನಂತರ ನಾವು ಅತಿದೊಡ್ಡ ಫ್ರೇಮ್ ಗಾತ್ರವನ್ನು ಆರಿಸಿಕೊಳ್ಳುತ್ತೇವೆ ಏಕೆಂದರೆ ಅದು ಓವರ್ಹೆಡ್ ಅನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಆವರ್ತಕ ಟೈಮರ್ನಿಂದ ಅಡಚಣೆಗಳ ಸಂಖ್ಯೆ ವೇಳಾಪಟ್ಟಿ ಚಾಲನೆಯಲ್ಲಿರುವ ಸಮಯದ ಕಡಿಮೆ ಸಂಖ್ಯೆಯಾಗುತ್ತದೆ ಅನೇಕ ಫ್ರೇಮ್ ಗಾತ್ರಗಳು ಸ್ವೀಕಾರಾರ್ಹವಾದಾಗ ನಿರ್ಬಂಧಗಳನ್ನು ಪೂರೈಸುವಾಗ ಅತಿದೊಡ್ಡ ಫ್ರೇಮ್ ಗಾತ್ರವನ್ನು ಆಯ್ಕೆ ಮಾಡುವುದು ನಮಗೆ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಾವು ಈಗಾಗಲೇ ಹೇಳಿದ್ದು ಪ್ರಮುಖ ಚಕ್ರವನ್ನು ಸಣ್ಣ ಚಕ್ರ ಮತ್ತು ಚೌಕಟ್ಟಿನಿಂದ ವರ್ಗೀಕರಿಸದಿದ್ದಲ್ಲಿ ವೇಳಾಪಟ್ಟಿ ಟೇಬಲ್ ಉದ್ದವು ಅನಗತ್ಯವಾಗಿ ದೊಡ್ಡದಾಗುತ್ತದೆ ಆದ್ದರಿಂದ ನಾವು ಕೈಗೊಳ್ಳುವ ಪ್ರತಿಯೊಂದು ವಿನ್ಯಾಸದಲ್ಲೂ ಇಲ್ಲಿ ಕೊನೆಗೊಳ್ಳುತ್ತದೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿವಿಭಜಿಸುತ್ತದೆ ಅಥವಾ ಪ್ರಮುಖ ಚಕ್ರವು ಫ್ರೇಮ್ ಗಾತ್ರದ ಅವಿಭಾಜ್ಯ ಬಹು ಒಂದು ಕೆಲಸದ ನಿದರ್ಶನ ಆಗಮನ ಮತ್ತು ಅದರ ಗಡುವಿನ ನಡುವೆ ಕನಿಷ್ಠ ಒಂದು ಪೂರ್ಣ ಚೌಕಟ್ಟು ಇರಬೇಕು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಫ್ರೇಮ್ ಪ್ರಾರಂಭವಾದ ನಂತರ i task instance ಇಲ್ಲಿಗೆ ಬರುತ್ತೇನೆ ಎಂದು ಭಾವಿಸೋಣ ಈ ಫ್ರೇಮ್ ಈ ಕಾರ್ಯವನ್ನು ಕಾರ್ಯಗತಗೊಳಿಸಲು ಸಾಧ್ಯವಿಲ್ಲ ಏಕೆಂದರೆ ವೇಳಾಪಟ್ಟಿ ಫ್ರೇಮ್ನ ಪ್ರಾರಂಭದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಮತ್ತು executionಯನ್ನು ಪ್ರಾರಂಭಿಸಬೇಕಾದರೆ ಈ ಹಂತದಲ್ಲಿ ಯಾವುದನ್ನಾದರೂ ಕೈಗೊಳ್ಳಬೇಕು Ti ಯ executionಯನ್ನು ಈ ಚೌಕಟ್ಟಿನಲ್ಲಿ ಪ್ರಾರಂಭಿಸಲಾಗುವುದಿಲ್ಲ ವೇಳಾಪಟ್ಟಿ ಅದರ ಕಾರ್ಯಗತಗೊಳಿಸುವಿಕೆಯನ್ನು ಮುಂದಿನ ಫ್ರೇಮ್ನಲ್ಲಿ ಮಾತ್ರ ತೆಗೆದುಕೊಳ್ಳಬಹುದು ಆದರೆ ಆ ಹೊತ್ತಿಗೆ ಅದರ ಗಡುವು ತುಂಬಾ ಹತ್ತಿರದಲ್ಲಿದೆ ಕಾರ್ಯದ ಸಮಯವು ಗಡುವನ್ನು ಮೀರಿ ವಿಸ್ತರಿಸಬಹುದು ಗಡುವನ್ನು ತಪ್ಪಿಸಿಕೊಳ್ಳುವ ಅವಕಾಶವಿದೆ ಮತ್ತು ಅದು ನಮ್ಮ ವಿನ್ಯಾಸದಲ್ಲಿ ಒಂದು ಕಾರ್ಯದ ಬಿಡುಗಡೆ ಮತ್ತು ಅದರ ಗಡುವಿನ ನಡುವೆ ಸ್ಪಷ್ಟವಾದ ಚೌಕಟ್ಟು ಇರುವಂತಹ ಫ್ರೇಮ್ ಗಾತ್ರವನ್ನು ಹೊಂದಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ಅದು ದೊಡ್ಡ ಗಾತ್ರವನ್ನು ಹೊಂದಿಸುತ್ತದೆ ಚೌಕಟ್ಟಿನ ನಮ್ಮ ವಿನ್ಯಾಸದ ಸಮಸ್ಯೆ ಏನೆಂದರೆ ಈ ನಿರ್ಬಂಧದ ಆಧಾರದ ಮೇಲೆ ನಾವು ಆರಿಸಬೇಕಾದ ಫ್ರೇಮ್ನ ಗರಿಷ್ಠ ಗಾತ್ರ ಯಾವುದು ಎಂದು ನಿರ್ಧರಿಸುವುದು ಹೇಗೆ ಎಂಬುದು ಸ್ಪಷ್ಟವಾದ ಫ್ರೇಮ್ ಇರಬೇಕು ಅದು ಕಾರ್ಯ ನಿದರ್ಶನ ಬಿಡುಗಡೆ ಮತ್ತು ಅದರ ಗಡುವಿನ ನಡುವೆ ಇರಬೇಕು ನಿಸ್ಸಂಶಯವಾಗಿ ನಮ್ಮ ಫ್ರೇಮ್ ಗಾತ್ರವು ಕಾರ್ಯ ನಿದರ್ಶನ ಮತ್ತು ಅದರ ಗಡುವುಗಿಂತ ದೊಡ್ಡದಾಗಿದ್ದರೆ ಇವುಗಳ ನಡುವೆ ಇರುವ ಸ್ಪಷ್ಟ ಫ್ರೇಮ್ ನಮ್ಮಲ್ಲಿ ಇಲ್ಲದಿರಬಹುದು ಆದರೆ ಅದಕ್ಕಿಂತ ಉತ್ತಮವಾಗಿ ನಾವು ಮಾಡಬಹುದು ಜಿಸಿಡಿ ಎಫ್ ಪೈGCDF pi ಈ ಅಭಿವ್ಯಕ್ತಿಯ ವ್ಯುತ್ಪನ್ನ ವಿವರಗಳಿಗೆ ಹೋಗುವುದಿಲ್ಲ ಎಂಬ ಸರಳ ಅಭಿವ್ಯಕ್ತಿಯೊಂದಿಗೆ ನಾವು ಬರುತ್ತೇವೆ ಜಿಸಿಡಿ ಎಫ್ ಪೈ GCDF pi ಫ್ರೇಮ್ನ ಗಾತ್ರವನ್ನು ನೀಡುತ್ತದೆ ಆದ್ದರಿಂದ 2F GCD F pi ≤ di ಅನ್ನು ತೃಪ್ತಿಪಡಿಸಬೇಕು ಜಿಸಿಡಿ ಎಫ್ ಪೈGCDF pi ನೀಡಿದ ಯಾವುದೇ ಕಾರ್ಯಕ್ಕೆ ಕೆಟ್ಟ ಪ್ರಕರಣ ಸಂಭವಿಸುತ್ತದೆ ಫ್ರೇಮ್ನ ಜಿಸಿಡಿ ಎಫ್ ಪೈGCDF pi ನಂತರ ಇದು ಹೆಚ್ಚಾಗಿ ಸಂಭವಿಸಬಹುದು ಇದು ಅತ್ಯಂತ ಕೆಟ್ಟ ಸಂದರ್ಭವಾಗಿದೆ ಮತ್ತು ಈ ಸಂದರ್ಭದಲ್ಲಿ ಕಾರ್ಯವು ಅದರ ಗಡುವನ್ನು ಪೂರೈಸಲು ನಾವು ಎರಡನೇ ಫ್ರೇಮ್ನ ಅಂತ್ಯದ ಮೊದಲು ಅದರ ಗಡುವನ್ನು ಹೊಂದಿರಬೇಕು ಏಕೆಂದರೆ ನಾವು ಅದರ executionಯನ್ನು ಇಲ್ಲಿ ಪ್ರಾರಂಭಿಸಬಹುದು ಈ ಹೆಚ್ಚಿನ ಸಮಯ ಕಳೆದುಹೋಗಿದೆ ಮತ್ತು ಇದನ್ನು ಎಫ್ ಜಿಸಿಡಿ ಎಫ್ ಪೈF GCDF pi ನೀಡಿದೆ ಮತ್ತು ನಮ್ಮಲ್ಲಿ ಇನ್ನೂ ಒಂದು ಫ್ರೇಮ್ ಉಳಿದಿದೆ 2F ಜಿಸಿಡಿ ಎಫ್ ಪೈ F GCDF pi≤ ಡಿ ಪ್ರತಿ ಕಾರ್ಯಕ್ಕೂ ತೃಪ್ತಿ ಹೊಂದಿರಬೇಕು ಏಕೆಂದರೆ ಫ್ರೇಮ್ ಹಾದುಹೋದ ನಂತರ ಒಂದು ಕಾರ್ಯವು ಸಂಭವಿಸುವ ಕೆಟ್ಟ ಸನ್ನಿವೇಶವನ್ನು ಜಿಸಿಡಿ ಎಫ್ ಪೈ GCDF piಸೂಚಿಸುತ್ತದೆ ಮತ್ತು ಆದ್ದರಿಂದ ಇಲ್ಲಿ ಉಳಿದ ಸಮಯವು ಕಾರ್ಯವನ್ನು ಮಾಡಲಾಗುವುದಿಲ್ಲ ಎಫ್ ಜಿಸಿಡಿ ಎಫ್ ಪೈF GCDF pi ನೀಡಿದ ಮರಣದಂಡನೆಯನ್ನು ಪ್ರಾರಂಭಿಸಿತು ಮತ್ತು ನಂತರ ಕಾರ್ಯವನ್ನು ಇಲ್ಲಿ ಕೈಗೆತ್ತಿಕೊಳ್ಳಬಹುದು ಮತ್ತು 1 ಎಫ್ ಉಳಿದಿರಬಹುದು ಗಡುವು ಇಲ್ಲಿ ಕೊನೆಯಲ್ಲಿ ಇದ್ದರೆ ಅದನ್ನು ಪೂರೈಸಲು ನಾವು ಹೊಂದಾಣಿಕೆ ಮಾಡಿಕೊಳ್ಳುತ್ತೇವೆ ಮತ್ತು ಅದನ್ನು ಇಲ್ಲಿ 2F ಜಿಸಿಡಿ ಪೈ ಎಫ್ GCDF pias ಡಿ ಎಂದು ವ್ಯಕ್ತಪಡಿಸಲಾಗುತ್ತದೆ ಅದು ಪ್ರತಿ ಕಾರ್ಯಕ್ಕೂ ಇರಬೇಕು ಇವು ಮೂರು ನಿರ್ಬಂಧಗಳು ಫ್ರೇಮ್ ಗಾತ್ರವು ಪ್ರತಿ ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಹೆಚ್ಚಾಗಿರಬೇಕು ಪ್ರತಿ ಕಾರ್ಯಕ್ಕೆ 2 ಎಫ್ ಜಿಸಿಡಿ ಎಫ್ ಪೈ ≤ ಡಿ 2F GCDF pi ≤ di ಮತ್ತು ಪ್ರಮುಖ ಚಕ್ರವಾಗಿರುವ ಎಲ್ಲಾ ಅವಧಿಗಳ ಎಲ್ಸಿಎಂ ಅನ್ನು ಚದರವಾಗಿ ವಿಭಜಿಸಬೇಕು ನಾವು ಅದನ್ನು ಫ್ರೇಮ್ ಗಾತ್ರದಿಂದ ವರ್ಗೀಕರಿಸಬೇಕು ಈ ಅಭಿವ್ಯಕ್ತಿಯಲ್ಲಿ ಬರೆಯಿರಿ f LCM f LCM fLCMf LCM ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸುತ್ತದೆ ಎಂದು ಇದು ಸೂಚಿಸುತ್ತದೆ ಇವು ಮೂರು ನಿರ್ಬಂಧಗಳು ನಾವು ಫ್ರೇಮ್ ಗಾತ್ರವನ್ನು ಆಯ್ಕೆ ಮಾಡಲು ಬಯಸಿದಾಗ ನಾವು ಖಚಿತಪಡಿಸಿಕೊಳ್ಳಬೇಕು ಲ್ಲಿ ಹಲವಾರು ಫ್ರೇಮ್ ಗಾತ್ರಗಳು ಸಾಧ್ಯವಾಗುತ್ತಿವೆ ಇದನ್ನು ತೋರಿಕೆಯ ಫ್ರೇಮ್ ಗಾತ್ರಗಳು ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನಾವು ತೋರಿಕೆಯ ಫ್ರೇಮ್ ಗಾತ್ರವನ್ನು ಹೊಂದಿದ್ದರೂ ಸಹ ವೇಳಾಪಟ್ಟಿಯನ್ನು ಕಂಡುಹಿಡಿಯಲಾಗುವುದಿಲ್ಲ ಏಕೆಂದರೆ ನಿರ್ವಹಿಸಬೇಕಾದ ಒಟ್ಟು ಉದ್ಯೋಗ ನಿದರ್ಶನಗಳು ಪ್ರಮುಖ ಚಕ್ರದಲ್ಲಿನ ಫ್ರೇಮ್ಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ ಎಲ್ಲಾ ತೋರಿಕೆಯ ಫ್ರೇಮ್ ಗಾತ್ರಗಳು ಸ್ವೀಕಾರಾರ್ಹವಲ್ಲ ನಾವು ಕೆಲವು ಉದಾಹರಣೆಗಳ ಮೂಲಕ ನೋಡುತ್ತೇವೆ ಮತ್ತು ನಂತರ ಬಳಸಬಹುದಾದ ಫ್ರೇಮ್ ಗಾತ್ರಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನಂತರ ಅವುಗಳಲ್ಲಿ ದೊಡ್ಡದನ್ನು ನಾವು ಆರಿಸಿಕೊಳ್ಳುತ್ತೇವೆ ಏಕೆಂದರೆ ಅದು ವೇಳಾಪಟ್ಟಿಯ ಕಾರಣದಿಂದಾಗಿ ಓವರ್ಹೆಡ್ ಅನ್ನು ಕಡಿಮೆ ಮಾಡುತ್ತದೆ ಮುಂದಿನ ಉಪನ್ಯಾಸದಲ್ಲಿ ಫ್ರೇಮ್ಗಳ ಗಾತ್ರ ಮತ್ತು ಕಾರ್ಯಗಳನ್ನು ನಿಯೋಜಿಸುವ ಕೆಲವು ಉದಾಹರಣೆಗಳೊಂದಿಗೆ ನಾವು ಇಲ್ಲಿ ನಿಲ್ಲಿಸುತ್ತೇವೆ ಈಗ ನಾವು ನಿಲ್ಲಿಸುತ್ತೇವೆ ಧನ್ಯವಾದಗಳು